ಸಮಾನಾಂತರ ಆರ್ಎಲ್ಸಿ ಸರ್ಕ್ಯೂಟ್ನ ಹಂತದ ಪ್ರತಿಕ್ರಿಯೆ ವಂದನೆಗಳು ಹಿಂದಿನ ತರಗತಿಯಲ್ಲಿ ನಾವು ಸರಣಿ ಆರ್ಎಲ್ಸಿ ಸರ್ಕ್ಯೂಟ್ನ ಹಂತದ ಪ್ರತಿಕ್ರಿಯೆಯ ಬಗ್ಗೆ ಚರ್ಚಿಸುತ್ತಿದ್ದೆವು ಈ ತರಗತಿಯಲ್ಲಿ ನಾವು ಸರಣಿ ಆರ್ಎಲ್ಸಿ ಸರ್ಕ್ಯೂಟ್ನಲ್ಲಿ ನಮ್ಮ ಚರ್ಚೆಯನ್ನು ಮುಂದುವರಿಸುತ್ತೇವೆ ಮತ್ತು ನಿಮ್ಮ ಆರ್ಎಲ್ಸಿಯನ್ನು ಸಮಾನಾಂತರವಾಗಿ ಸಂಪರ್ಕಿಸಿದ ಸ್ಥಿತಿಯನ್ನು ಸಹ ನಾವು ನೋಡುತ್ತೇವೆ ಮತ್ತು ನಂತರ ಆ ಸರ್ಕ್ಯೂಟ್ಗೆ ನೀವು ಹಂತದ ಪ್ರತಿಕ್ರಿಯೆಯನ್ನು ನೀಡುತ್ತೀರಿ ಆದ್ದರಿಂದ ನಾವು ಕೊನೆಯ ತರಗತಿಯಲ್ಲಿ ಚರ್ಚಿಸಿದ್ದನ್ನು ಮರುಸಂಗ್ರಹ ಮಾಡಿಕೊಳ್ಳೋಣ ಕೊನೆಯ ತರಗತಿಯಲ್ಲಿ ನಾವು ಸರಣಿ ಆರ್ಎಲ್ಸಿ ಸರ್ಕ್ಯೂಟ್ನ ಹಂತದ ಪ್ರತಿಕ್ರಿಯೆಯ ಬಗ್ಗೆ ಚರ್ಚಿಸಿದ್ದೇವೆ ಮತ್ತು t ಸೊನ್ನೆಗೆ ಸಮನಾಗಿರುವ ಸಮಯದಲ್ಲಿ ಸ್ವಿಚ್ಅನ್ನು ಮುಚ್ಚಿದಾಗ ನಿರ್ದಿಷ್ಟ ಸರ್ಕ್ಯೂಟ್ನ ಸಮೀಕರಣವು ಆಗಿದೆ ಎಂದು ನಾವು ಚರ್ಚಿಸಿದ್ದೇವೆ ಅಲ್ಲಿ Vs ವೋಲ್ಟೇಜ್ನ ಮೂಲವಾಗಿದೆ ಈಗ ನಾವು ಮರುಹೊಂದಿಸಿದಾಗ ಎರಡನೇ ಕ್ರಮದ ಡಿಫರೆಂಶಿಯಲ್ ಸಮೀಕರಣವನ್ನು ಪಡೆದುಕೊಂಡಿದ್ದೇವೆ ಸರಣಿ ಆರ್ಎಲ್ಸಿ ಸರ್ಕ್ಯೂಟ್ನ ಮೆಶ್ ವಿಶ್ಲೇಷಣೆಯ ಆಧಾರದ ಮೇಲೆ ನಾವು ಸಂಗ್ರಹಿಸಿದ ಸಮೀಕರಣದ ಪರಿಹಾರವು 2 ಘಟಕಗಳನ್ನು ಹೊಂದಿದೆ ಎಂದು ನಾವು ಚರ್ಚಿಸಿದ್ದೇವೆ ಒಂದು ನೈಸರ್ಗಿಕ ಪ್ರತಿಕ್ರಿಯೆ ಮತ್ತು ಇನ್ನೊಂದು ಫೋರ್ಸ್ಡ್ ಪ್ರತಿಕ್ರಿಯೆಯಾಗಿದೆ ಮತ್ತು ಒಟ್ಟು ಪ್ರತಿಕ್ರಿಯೆಯು ಫೋರ್ಸ್ ಪ್ರತಿಕ್ರಿಯೆಯ ಮತ್ತು ನೈಸರ್ಗಿಕ ಪ್ರತಿಕ್ರಿಯೆಯ ಮೊತ್ತವಾಗಿದೆ ಎಂದು ನಾವು ನೋಡಿದ್ದೇವೆ ಸ್ವಾಭಾವಿಕ ಪ್ರತಿಕ್ರಿಯೆಯನ್ನು ಪಡೆಯಲು ನಾವು Vs ಅನ್ನು ಸೊನ್ನೆಗೆ ಸಮನಾಗಿ ಹೊಂದಿಸಿದ್ದೇವೆ ಮತ್ತು ಓವರ್ಡ್ಯಾಂಪ್ಡ್ ಕ್ರಿಟಿಕಲಿ ಡ್ಯಾಂಪ್ಡ್ ಮತ್ತು ಅಂಡರ್ ಡ್ಯಾಂಪ್ಡ್ ಪರಿಸ್ಥಿತಿಯಂತಹ 3 ಷರತ್ತುಗಳನ್ನು ನಾವು ಕಂಡುಕೊಂಡಿದ್ದೇವೆ ಮತ್ತು ಈ 3 ಷರತ್ತಿನಡಿಯಲ್ಲಿ ನಾವು 3 ವೋಲ್ಟೇಜ್ ಮೌಲ್ಯವನ್ನು ಪಡೆದುಕೊಂಡಿದ್ದೇವೆ ಬಲವಂತದ ಪ್ರತಿಕ್ರಿಯೆಯು ಕೆಪಾಸಿಟರ್ನಾದ್ಯಂತ ಸ್ಥಿರ ಸ್ಥಿತಿಯ ಮೌಲ್ಯವನ್ನು ಹೊರತುಪಡಿಸಿ ಏನೂ ಅಲ್ಲ ಎಂದು ನಾವು ಚರ್ಚಿಸಿದ್ದೇವೆ ಅದು ವೋಲ್ಟೇಜ್ Vs ಅನ್ನು ಹೊರತುಪಡಿಸಿ ಏನೂ ಅಲ್ಲ ಮತ್ತು ಅಂತಿಮವಾಗಿ ನಾವು 3 ಷರತ್ತುಗಳನ್ನು ಪಡೆದುಕೊಂಡಿದ್ದೇವೆ ಅದು ಓವರ್ಡ್ಯಾಂಪ್ಡ್ ಸ್ಥಿತಿ ಕ್ರಿಟಿಕಲಿ ಡ್ಯಾಂಪ್ಡ್ ಸ್ಥಿತಿ ಮತ್ತು ಅಂಡರ್ ಡ್ಯಾಂಪ್ಡ್ ಸ್ಥಿತಿಯಾಗಿದೆ ಮತ್ತು ನಾವು ಹಿಂದಿನ ತರಗತಿಯಲ್ಲಿ ಚರ್ಚಿಸುತ್ತಿದ್ದದ್ದು ಏನೆಂದರೆ ನಾವು ಈ 3 ಸಮೀಕರಣಗಳನ್ನು 2 ಅಜ್ಞಾತ ವಿಷಯಗಳಲ್ಲಿ ಪಡೆದುಕೊಂಡಿದ್ದೇವೆ ಅವು A1 ಮತ್ತು A2 ಈ A1ಮತ್ತು A2 ನ ಮೌಲ್ಯವನ್ನು ಆರಂಭಿಕ ಮತ್ತು ಅಂತಿಮ ಪರಿಸ್ಥಿತಿಗಳನ್ನು ನೋಡುವ ಸಹಾಯದಿಂದ ಕಂಡುಹಿಡಿಯಬಹುದು ಅಂದರೆ ಆರಂಭಿಕ ವೋಲ್ಟೇಜ್ ಅಥವಾ ಕೆಪಾಸಿಟರ್ನಾದ್ಯಂತ ವೋಲ್ಟೇಜ್ ಇಂಡಕ್ಟರ್ ಮೂಲಕ ಆರಂಭಿಕ ವಿದ್ಯುತ್ ಪ್ರವಾಹ ಮತ್ತು ಅದೇ ರೀತಿ ಅಂತಿಮ ಮೌಲ್ಯಗಳು ಹಾಗಾದರೆ ನಾವು ಏನು ಮಾಡುತ್ತೇವೆ ಉದಾಹರಣೆಯ ಸಹಾಯದಿಂದ ನಾವು ವಾಸ್ತವವನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸೋಣ ಆದ್ದರಿಂದ ನಾವು ಏನು ಮಾಡೋಣ ನಾವು ಈ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಈ ಉದಾಹರಣೆಯಲ್ಲಿ t ಸೊನ್ನೆಗೆ ಸಮನಾಗಿರುವ ಸಮಯದಲ್ಲಿ ಸ್ವಿಚ್ ತೆರೆದಿರುತ್ತದೆ ಮತ್ತು ಚಿತ್ರದಲ್ಲಿ ನೀಡಲಾದ ಪ್ರತಿರೋಧ R 5 ಓಮ್ ಆಗಿದೆ ಆದ್ದರಿಂದ ಏನಾಗುತ್ತದೆ ಸ್ವಿಚ್ ಆರಂಭದಲ್ಲಿ ಮುಚ್ಚಲ್ಪಟ್ಟಿದೆ ಮತ್ತು ಅದನ್ನು ತೆರೆದಾಗ ಸರ್ಕ್ಯೂಟ್ ಸರಣಿ ಆರ್ಎಲ್ಸಿ ಸರ್ಕ್ಯೂಟ್ ಆಗಿ ಪರಿವರ್ತನೆಗೊಳ್ಳುತ್ತದೆ ಆದ್ದರಿಂದ ಈಗ ನಾವು ಯಾವುದೇ ಸಮಯ t ಯಲ್ಲಿ ವಿದ್ಯುತ್ i ಯ ಮೌಲ್ಯವನ್ನು ಮತ್ತು ಯಾವುದೇ ಸಮಯ t ಯಲ್ಲಿ ವೋಲ್ಟೇಜ್ ಮೌಲ್ಯವನ್ನು ಕಂಡುಹಿಡಿಯಲು ಪ್ರಯತ್ನಿಸೋಣ ಈ ನಿರ್ದಿಷ್ಟ ಚಿತ್ರವನ್ನು ನೀವು ನೋಡಿದರೆ ಆರಂಭದಲ್ಲಿ ಈ ಸ್ವಿಚ್ಅನ್ನು t 0 ಸಮಯಕ್ಕೆ ಮುಚ್ಚಿದಾಗ ಏನಾಗುತ್ತದೆ ಈ ನಿರ್ದಿಷ್ಟ ಸರ್ಕ್ಯೂಟ್ ಇಂಡಕ್ಟರ್ ಅನ್ನು ಶಾರ್ಟ್ ಸರ್ಕ್ಯೂಟ್ ಆಗಿ ನೀಡುತ್ತದೆ ಏಕೆಂದರೆ ಸ್ವಿಚ್ ಬಹಳ ಸಮಯದವರೆಗೆ ಸಂಪರ್ಕ ಹೊಂದಿದೆ ಮತ್ತು ಕೆಪಾಸಿಟರ್ ಓಪನ್ ಸರ್ಕ್ಯೂಟ್ ಆಗಿರುತ್ತದೆ ಏಕೆಂದರೆ ಅದು ನಿರ್ದಿಷ್ಟ ಮೌಲ್ಯಕ್ಕೆ ಚಾರ್ಜ್ ಆಗುತ್ತದೆ ಮತ್ತು ಇದು ಓಪನ್ ಸರ್ಕ್ಯೂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಸರ್ಕ್ಯೂಟ್ನಲ್ಲಿ ಉಳಿದಿರುವುದು ಈ 2 ಪ್ರತಿರೋಧಗಳು ಮಾತ್ರ ಆದ್ದರಿಂದ ಈ 2 ಪ್ರತಿರೋಧಗಳ ಆಧಾರದ ಮೇಲೆ ನಾವು t ಸೊನ್ನೆಗೆ ಸಮನಾಗಿರುವ ಸಮಯದಲ್ಲಿ ಕೆಪಾಸಿಟರ್ನಾದ್ಯಂತ ವೋಲ್ಟೇಜ್ನ ಮೌಲ್ಯ ಮತ್ತು t ಸೊನ್ನೆಗೆ ಸಮನಾಗಿರುವ ಸಮಯದಲ್ಲಿ ಇಂಡಕ್ಟರ್ ಮೂಲಕ ಹರಿಯುವ ವಿದ್ಯುತ್ ಮೌಲ್ಯ ಏನು ಎಂಬುವುದನ್ನು ಕಂಡುಹಿಡಿಯಬಹುದು ಆದ್ದರಿಂದ ಅದು ನಮ್ಮ ಪ್ರಾರಂಭದ ಹಂತವಾಗಿರುತ್ತದೆ ಈಗ ಪ್ರಶ್ನೆಯಲ್ಲಿ 5 ಓಮ್ ಎಂದು ನೀಡಲಾಗಿದೆ ಈಗ ಸ್ವಿಚ್ ಅನ್ನು ಸಮಯ ಸೊನ್ನೆಗೆ ಸಮನಾಗಿರುವಾಗ ಮುಚ್ಚಲಾಗಿದೆ ಆದ್ದರಿಂದ ನಿರ್ದಿಷ್ಟವಾಗಿ ಆ ಸಮಯದಲ್ಲಿ ಅಂದರೆ t ಸೊನ್ನೆಗೆ ಸಮನಾಗಿರುವಾಗ ನಾವು ಮೊದಲು ಇಂಡಕ್ಟರ್ ಮೂಲಕ ಹರಿಯುವ ವಿದ್ಯುತ್ತಿನ ಮೌಲ್ಯವನ್ನು ಕಂಡುಹಿಡಿಯಬೇಕು ಆದ್ದರಿಂದ ಈ 2 ಪ್ರತಿರೋಧಗಳು ಮಾತ್ರ ಸರ್ಕ್ಯೂಟ್ನಲ್ಲಿವೆ ಮತ್ತು ಇಂಡಕ್ಟರ್ ಮೂಲಕ ಹರಿಯುವ ಕರೆಂಟ್ ಪ್ರತಿರೋಧಗಳ ಮೂಲಕ ಹರಿಯುವ ವಿದ್ಯುತನ್ನು ಹೊರತುಪಡಿಸಿ ಏನೂ ಅಲ್ಲ ಎಂದು ನಾವು ಚಿತ್ರದಿಂದ ನೋಡಬಹುದು ಆದ್ದರಿಂದ 24 ವೋಲ್ಟ್ ವೋಲ್ಟೇಜ್ ಮೂಲವಾಗಿ ನಮಗೆ ಸಿಗುತ್ತದೆ ಮತ್ತು R ನ ಮೌಲ್ಯವು 5 1 ಓಮ್ ಪ್ರತಿರೋಧದ ಮೌಲ್ಯವನ್ನು 5 ಓಮ್ ಪ್ರತಿರೋಧದೊಂದಿಗೆ ಸರಣಿಯಲ್ಲಿ ಸೇರಿಸಲಾಗಿದೆ ಆದ್ದರಿಂದ ಸರ್ಕ್ಯೂಟ್ನ ಒಟ್ಟು ಪ್ರತಿರೋಧವು 6 ಓಮ್ ಮತ್ತು ಇದನ್ನು 24 ವೋಲ್ಟ್ನಾದ್ಯಂತ ಅನ್ವಯಿಸಲಾಗುತ್ತದೆ t ಸೊನ್ನೆಗೆ ಸಮನಾಗಿರುವ ಸಮಯದಲ್ಲಿ ಆರಂಭಿಕ ಕರೆಂಟ್ 4 ಆಂಪಿಯರ್ ಆಗಿರುತ್ತದೆ ಈಗ ಕೆಪಾಸಿಟರ್ನಾದ್ಯಂತದ ಆರಂಭಿಕ ವೋಲ್ಟೇಜ್ 1 ಓಮ್ ಪ್ರತಿರೋಧದಾದ್ಯಂತದ ವೋಲ್ಟೇಜ್ ನಂತೆಯೇ ಇರುತ್ತದೆ ಆದ್ದರಿಂದ ನೀವು ರೇಖಾಚಿತ್ರದಿಂದ ನೋಡಬಹುದು 1 ಓಮ್ ಪ್ರತಿರೋಧದಾದ್ಯಂತ ವೋಲ್ಟೇಜ್ನ ಮೌಲ್ಯವನ್ನು ನಾವು ಕಂಡುಹಿಡಿಯಬೇಕು ಏಕೆಂದರೆ ಸರ್ಕ್ಯೂಟ್ನಲ್ಲಿ ಹರಿಯುವ ವಿದ್ಯುತ್ 4 ಆಂಪಿಯರ್ ಎಂದು ನಮಗೆ ತಿಳಿದಿದೆ ಅದನ್ನು ನಾವು ಈಗಾಗಲೇ ಲೆಕ್ಕ ಹಾಕಿದ್ದೇವೆ ಆದ್ದರಿಂದ ಕೆಪಾಸಿಟರ್ನಾದ್ಯಂತದ ವೋಲ್ಟೇಜ್ವು 1 ಓಮ್ ಮಲ್ಟಿಪ್ಲಾಯಿಡ್ ಬೈ 4 ಆಂಪಿಯರ್ ಅದು 4 ವೋಲ್ಟ್ ಆಗಿರುತ್ತದೆ ಆದ್ದರಿಂದ ನಾವು ಕೆಪಾಸಿಟರ್ನಾದ್ಯಂತ ಆರಂಭಿಕ ವೋಲ್ಟೇಜ್ ಅನ್ನು 4 ವೋಲ್ಟ್ ಆಗಿ ಪಡೆಯುತ್ತೇವೆ ಈಗ ಸಮಯ t ಸೊನ್ನೆಗಿಂತ ಹೆಚ್ಚಿದ್ದಾಗ ಸ್ವಿಚ್ ತೆರೆದಿರುತ್ತದೆ ಅಂದರೆ 1 ಓಮ್ ಪ್ರತಿರೋಧದ ಸಂಪರ್ಕವು ಈಗ ಕಡಿತಗೊಂಡಿದೆ ಆದ್ದರಿಂದ ಯಾವಾಗ ನೀವು t ಸೊನ್ನೆಗೆ ಸಮನಾಗಿರುವ ಸಮಯದಲ್ಲಿ ಸ್ವಿಚ್ ಮಾಡುತ್ತೀರೋ ಈ ನಿರ್ದಿಷ್ಟ ರಿಜಿಸ್ಟರ್ನ ಸಂಪರ್ಕವನ್ನು ಸರ್ಕ್ಯೂಟ್ನಿಂದ ಕಡಿತಗೊಳಿಸಲಾಗುತ್ತದೆ ಈಗ ಸರ್ಕ್ಯೂಟ್ನಲ್ಲಿ ನಾವು R 5 ಓಮ್ 1 ಹೆನ್ರಿ ಇಂಡಕ್ಟರ್ ಮತ್ತು 0 5 ಫರಾಡ್ ಕೆಪಾಸಿಟರ್ ಅನ್ನು ಮಾತ್ರ ಹೊಂದಿದ್ದೇವೆ ಆದ್ದರಿಂದ ನಾವು ಸರಣಿ ಆರ್ಎಲ್ಸಿ ಸರ್ಕ್ಯೂಟ್ನ ವಿಶಿಷ್ಟ ಸ್ಥಿತಿಯನ್ನು ನೋಡುತ್ತೇವೆ ಈಗ ಈ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ನಾವು ಮೊದಲು ವಿಶಿಷ್ಟ ವರ್ಗಗಳನ್ನು ಕಂಡುಹಿಡಿಯಬೇಕು ಏಕೆಂದರೆ ಅದು ಸರಣಿ ಆರ್ಎಲ್ಸಿ ಸರ್ಕ್ಯೂಟ್ ಆಗಿದೆ ವಿಶಿಷ್ಟ ವರ್ಗಗಳ ಮೌಲ್ಯ ಏನೆಂದು ನಾವು ಚರ್ಚಿಸಿದ್ದೇವೆ ಆದ್ದರಿಂದ α ದ ಮೌಲ್ಯವನ್ನು ಕಂಡುಹಿಡಿಯೋಣ α ಮತ್ತು ನಾವು ಆಲ್ಫಾ ಮೌಲ್ಯವನ್ನು 2 5 ಎಂದು ಪಡೆಯುತ್ತೇವೆ ಮತ್ತು ಅದರ ಮೌಲ್ಯವು 2 ಆಗಿದೆ ಈಗ ನೀವು ನೋಡುತ್ತೀರಿ ಇದರರ್ಥ ನಾವು ಓವರ್ ಡ್ಯಾಂಪ್ಡ್ ಸ್ಥಿತಿಯನ್ನು ಹೊಂದಿದ್ದೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ಓವರ್ಡ್ಯಾಂಪ್ಡ್ ಎಂದರೆ ನಿಮ್ಮ ವಿಶಿಷ್ಟ ವರ್ಗಗಳ ಮೌಲ್ಯವು 1 ಮತ್ತು 4 ಆಗಿರುತ್ತದೆ ಅದನ್ನು ಸೂತ್ರದಿಂದ ನೀವು ಕಂಡುಹಿಡಿಯಬಹುದು ಆದ್ದರಿಂದ ಇದು ಓವರ್ಡ್ಯಾಂಪ್ಡ್ ನೈಸರ್ಗಿಕ ಪ್ರತಿಕ್ರಿಯೆಯಾಗಿರುವುದರಿಂದ ಯಾವುದೇ ಸಮಯ t ಯಲ್ಲಿ ಕೆಪಾಸಿಟರ್ನಾದ್ಯಂತ ವೋಲ್ಟೇಜ್ನ ಮೌಲ್ಯವನ್ನು ಎಂದು ನೀಡಬಹುದು ಈಗ ಬಲವಂತದ ಅಥವಾ ಸ್ಥಿರ ಸ್ಥಿತಿಯ ಪ್ರತಿಕ್ರಿಯೆಯಾಗಿದೆ ಆದ್ದರಿಂದ ಸ್ವಿಚ್ಅನ್ನು ತೆರೆದಾಗ ಮಾರ್ಪಡಿಸಿದ ಸರ್ಕ್ಯೂಟ್ ಅನ್ನು ಚಿತ್ರದಿಂದ ನೀವು ಕಾಣಬಹುದು ಆದ್ದರಿಂದ Vs ಎಂಬುದು ಅಂತಿಮ ಮೌಲ್ಯವಾಗಿದೆ ಅಂದರೆ Vs ಎಂಬುವುದು ಮೌಲ್ಯ ಹೊರತುಪಡಿಸಿ ಏನೂ ಅಲ್ಲ ಏಕೆಂದರೆ ಕೆಪಾಸಿಟರ್ಅನ್ನು ಅದರ ಮೌಲ್ಯಕ್ಕೆ ಚಾರ್ಜ್ ಮಾಡಿದಾಗ ವಿದ್ಯುತ್ ಪ್ರವಾಹವು ಸೊನ್ನೆ ಆಗಿರುತ್ತದೆ ಆದ್ದರಿಂದ ಸ್ಥಿರ ಸ್ಥಿತಿಯಲ್ಲಿ ನ ಮೌಲ್ಯವು 24 ವೋಲ್ಟ್ ಆಗಿರುತ್ತದೆ ಆದ್ದರಿಂದ ನಾವು ಈಗ ಎಂದು ಬರೆಯಬಹುದು ಈಗ ಮುಂದಿನ ಕಾರ್ಯವೆಂದರೆ A1 ಮತ್ತು A2 ನ ಮೌಲ್ಯವನ್ನು ಕಂಡುಹಿಡಿಯುವುದು ಈಗ ಆರಂಭಿಕ ಸ್ಥಿತಿಯಿಂದ ಸಮಯ ಸೊನ್ನೆಗೆ ಸಮನಾಗಿದ್ದಾಗ v ಅಂದರೆ ವೋಲ್ಟೇಜ್ನ ಮೌಲ್ಯವು 4 ವೋಲ್ಟ್ ಎಂದು ನಾವು ತಿಳಿದಿದ್ದೇವೆ ಅದನ್ನು ನಾವು ಈಗ ಲೆಕ್ಕ ಹಾಕಿದ್ದೇವೆ ಆದ್ದರಿಂದ ಈ ಸಮೀಕರಣದಲ್ಲಿ ನಾವು t ಅನ್ನು ಸೊನ್ನೆಗೆ ಸಮನಾಗಿಟ್ಟರೆ ಅನ್ನು ಪಡೆಯುತ್ತೇವೆ ಆದ್ದರಿಂದ ಇದನ್ನೇ ನಾವು t ಸೊನ್ನೆಗೆ ಸಮನಾಗಿರುವ ಸಮಯದಲ್ಲಿ ಕೆಪಾಸಿಟರ್ನಾದ್ಯಂತ ವೋಲ್ಟೇಜ್ನಿಂದ ಪಡೆಯುತ್ತೇವೆ ಇಂಡಕ್ಟರ್ ಮೂಲಕ ಹರಿಯುವ ಕರೆಂಟ್ ಹಠಾತ್ತನೆ ಬದಲಾಗುವುದಿಲ್ಲ ಮತ್ತು ಅದೇ ವಿದ್ಯುತ್ t ಸೊನ್ನೆ ಪ್ಲಸ್ಗೆ ಸಮನಾಗಿರುವ ಸಮಯದಲ್ಲಿ ಹರಿಯುತ್ತದೆ ಎಂದು ನಮಗೆ ತಿಳಿದಿದೆ ಅಂದರೆ ನಾವು ಸ್ವಿಚ್ ಅನ್ನು ತೆರೆದಾಗಲೂ ಇಂಡಕ್ಟರ್ ಮೂಲಕ ವಿದ್ಯುತ್ ಥಟ್ಟನೆ ಬದಲಾಗುವುದಿಲ್ಲ ಏಕೆಂದರೆ ಇದು ಸರಣಿ ಸರ್ಕ್ಯೂಟ್ ಆಗಿರುವುದರಿಂದ t ಸೊನ್ನೆಗೆ ಸಮನಾಗಿರುವ ಸಮಯದಲ್ಲಿ ಇಂಡಕ್ಟರ್ ಮೂಲಕ ಹರಿಯುವ ಪ್ರವಾಹವು ಕೆಪಾಸಿಟರ್ ಮೂಲಕವೂ ಹರಿಯುವುದನ್ನು ಮುಂದುವರಿಸುತ್ತದೆ ಆದ್ದರಿಂದ ನಾವು ಎಂದು ಹೇಳಬಹುದು ಇದನ್ನು ಈ ಹಿಂದೆಯೇ ಲೆಕ್ಕ ಹಾಕಲಾಗಿದೆ ಆದ್ದರಿಂದ t ಸೊನ್ನೆಗೆ ಸಮನಾಗಿರುವ ಸಮಯದಲ್ಲಿ ಯು 16 ಅನ್ನು ಹೊರತುಪಡಿಸಿ ಏನೂ ಅಲ್ಲ ಆದ್ದರಿಂದ ಇದನ್ನು ನೀವು ಸಮೀಕರಣದಿಂದ ಲೆಕ್ಕ ಹಾಕಬಹುದು ಈಗ ಈ ಸ್ಥಿತಿಯನ್ನು ಅಂದರೆ ಸಮಯ t ಸೊನ್ನೆಗೆ ಸಮನಾಗಿರುವಾಗ ಬಳಸುವ ಮೊದಲು ನಾವು ಮೊದಲಿಗೆ v ಯ ಉತ್ಪನ್ನವನ್ನು ತೆಗೆದುಕೊಳ್ಳಬೇಕಾಗಿದೆ ಆದ್ದರಿಂದ ಇದು t ಸಮಯದಲ್ಲಿ v ಯ ಮೌಲ್ಯ ಎಂದು ನಮಗೆ ತಿಳಿದಿದೆ ಆದ್ದರಿಂದ ಇದರ ಉತ್ಪನ್ನವನ್ನು ತೆಗೆದುಕೊಳ್ಳೋಣ ನಾವು ಉತ್ಪನ್ನವನ್ನು ತೆಗೆದುಕೊಂಡಾಗ ನಾವು ಯ ಮೌಲ್ಯವನ್ನು ಪಡೆಯುತ್ತೇವೆ ಈಗ ನೀವು t ಅನ್ನು ಸೊನ್ನೆಗೆ ಸಮನಾಗಿಸುತ್ತೀರಿ ಹಾಗಾಗಿ ನೀವು ಎಂಬ ಇನ್ನೊಂದು ಸಮೀಕರಣವನ್ನು ಪಡೆಯುತ್ತೀರಿ ಆದ್ದರಿಂದ ಈಗ ನೀವು A1 ಮತ್ತು A2 ಗಾಗಿ 2 ಸಮೀಕರಣಗಳನ್ನು ಹೊಂದಿದ್ದೀರಿ ಮೊದಲನೆಯದನ್ನು ನೀವು ಇಲ್ಲಿಂದ ಪಡೆದುಕೊಂಡಿದ್ದೀರಿ ಮತ್ತು ಎರಡನೆಯದನ್ನು ನೀವು ಇಲ್ಲಿಂದ ಪಡೆದುಕೊಂಡಿದ್ದೀರಿ ಆದ್ದರಿಂದ ನೀವು ಈ 2 ಸಮೀಕರಣಗಳನ್ನು ಬಳಸಬಹುದು ಮತ್ತು A1 ಮತ್ತು A2 ಮೌಲ್ಯವನ್ನು ಕಂಡುಹಿಡಿಯಬಹುದು ಆದ್ದರಿಂದ ನೀವು A1 ಮತ್ತು A2 ಮೌಲ್ಯವನ್ನು ಪಡೆದಾಗ ನೀವು ಯಾವುದೇ ಸಮಯ t ಯಲ್ಲಿ ವೋಲ್ಟೇಜ್ನ ಮೌಲ್ಯಗಳನ್ನು ಹಾಕಬಹುದು ಮತ್ತು ಸಮೀಕರಣದಲ್ಲಿ ತೋರಿಸಿರುವಂತೆ ನೀವು ಯಾವುದೇ ಸಮಯ t ನಲ್ಲಿ ವೋಲ್ಟೇಜ್ಗೆ ಅಭಿವ್ಯಕ್ತಿಯನ್ನು ಪಡೆಯುತ್ತೀರಿ ಈಗ ಇಂಡಕ್ಟರ್ ಮತ್ತು ಕೆಪಾಸಿಟರ್ ಸರಣಿಯಲ್ಲಿರುವುದರಿಂದ ಇಂಡಕ್ಟರ್ ವಿದ್ಯುತ್ ಪ್ರವಾಹವು ಕೆಪಾಸಿಟರ್ ವಿದ್ಯುತ್ ಪ್ರವಾಹದಂತೆಯೇ ಇರುತ್ತದೆ ಆದ್ದರಿಂದ ನಾವು ಏನು ಹೇಳಬಹುದು ಇಂಡಕ್ಟರ್ ಕರೆಂಟ್ i ಅನ್ನು C dv ಬೈ dtಎಂದು ನೀಡಬಹುದು ಎಂದು ನಾವು ಹೇಳಬಹುದು ಆದ್ದರಿಂದ ಯಾವಾಗ ನೀವು ಇದನ್ನು ಡಿಫರೆಂಶಿಯೆಟ್ ಮಾಡುತ್ತೀರೋ ಮತ್ತು C ಯಿಂದ ಗುಣಿಸುತ್ತೀರೋ ಅಂದರೆ ಕೆಪಾಸಿಟರ್ನಿಂದ ಆಗಿದ್ದು ನೀವು ಯಾವುದೇ ಸಮಯ t ಯಲ್ಲೂ ವಿದ್ಯುತ್ ಪ್ರವಾಹ i ನ ಮೌಲ್ಯವನ್ನು ಪಡೆಯುತ್ತೀರಿ ಈಗ ನೀವು t ನ ಮೌಲ್ಯವನ್ನು ಸೊನ್ನೆ ಎಂದು ಹಾಕಿದರೆ ಯಾವುದೇ ಸಮಯ t ಸೊನ್ನೆಗೆ ಸಮನಾಗಿದ್ದಾಗ ವಿದ್ಯುತ್ ಪ್ರವಾಹ i ಗಾಗಿ ನಾವು ಪಡೆಯುವ ಅದೇ ಅಭಿವ್ಯಕ್ತಿಯನ್ನು ನೀವು ಪಡೆಯುತ್ತೀರಿ ಇದು ನಮ್ಮ ನಿರೀಕ್ಷಿತ ಫಲಿತಾಂಶವಾಗಿದೆ ಆದ್ದರಿಂದ ಈ ರೀತಿಯಲ್ಲಿ ನೀವು ಆರಂಭಿಕ ಮೌಲ್ಯಗಳಾದ ಇಂಡಕ್ಟರ್ ಕರೆಂಟ್ ಮತ್ತು ಕೆಪಾಸಿಟರ್ ವೋಲ್ಟೇಜ್ ಗಳ ಸಹಾಯದಿಂದ A1 ಮತ್ತು A2 ಅಜ್ಞಾತಗಳ ಮೌಲ್ಯವನ್ನು ಲೆಕ್ಕ ಹಾಕಬಹುದು ಈಗ ನಾವು ಸಮಾನಾಂತರ ಆರ್ಎಲ್ಸಿ ಸರ್ಕ್ಯೂಟ್ನ ಹಂತದ ಪ್ರತಿಕ್ರಿಯೆಯಾದ ಎರಡನೇ ಸ್ಥಿತಿಗೆ ಹೋಗೋಣ ಈಗ ಈ ಸಂದರ್ಭದಲ್ಲಿ ಈ ಚಿತ್ರದಲ್ಲಿ ತೋರಿಸಿರುವಂತೆ ಸಮಾನಾಂತರ ಆರ್ಎಲ್ಸಿ ಸರ್ಕ್ಯೂಟ್ ಇದೆ ಎಂದು ಭಾವಿಸೋಣ ನಾವು ಏನು ಮಾಡುತ್ತಿದ್ದೇವೆ ನಾವು ಆರಂಭದಲ್ಲಿ ಸ್ವಿಚ್ ಅನ್ನು ಮುಚ್ಚುತ್ತಿದ್ದೇವೆ t ಸೊನ್ನೆಗೆ ಸಮನಾಗಿರುವ ಸಮಯದಲ್ಲಿ ನಾವು ಸ್ವಿಚ್ ಅನ್ನು ತೆರೆಯುತ್ತಿದ್ದೇವೆ ಆದ್ದರಿಂದ ನಾವು ಸಮಾನಾಂತರ ಆರ್ಎಲ್ಸಿ ಸರ್ಕ್ಯೂಟ್ಅನ್ನು ಪಡೆಯುತ್ತೇವೆ t ಸೊನ್ನೆಗಿಂತ ಕಡಿಮೆಯಿರುವ ಸಮಯದಲ್ಲಿ ವಿದ್ಯುತ್ ಪ್ರವಾಹದ ಮೂಲವು ಶಾರ್ಟ್ ಸರ್ಕ್ಯೂಟ್ ಆಗಿರುತ್ತದೆ ಆದ್ದರಿಂದ ನಾವು ಅದನ್ನು ತೆರೆದಾಗ ಅದನ್ನು ಸಮಾನಾಂತರ ಆರ್ಎಲ್ಸಿ ಸರ್ಕ್ಯೂಟ್ ಆಗಿ ಪರಿವರ್ತಿಸಲಾಗುತ್ತದೆ ಈಗ t ಸೊನ್ನೆಗಿಂತ ಹೆಚ್ಚಿರುವ ಸಮಯದಲ್ಲಿ ಮೇಲಿನ ನೋಡ್ನಲ್ಲಿ ಕೆಸಿಎಲ್ ಅನ್ನು ಅನ್ವಯಿಸೋಣ ಆದ್ದರಿಂದ ಏನಾಗುತ್ತದೆ ವಿದ್ಯುತ್ ಪ್ರವಾಹ I s ನ ಮೌಲ್ಯವನ್ನು R L ಮತ್ತು C ಎಂದು 3 ಸರ್ಕ್ಯೂಟ್ ಅಂಶಗಳಾಗಿ ವಿಂಗಡಿಸಲಾಗುವುದು ಆದ್ದರಿಂದ ಪ್ರತಿರೋಧ R ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಮೌಲ್ಯ ಯಾವುದು ಅದು V ಬೈ R ಆಗಿದೆ V ಯು ಯಾವುದೇ t ಯಲ್ಲಿ ಕೆಪಾಸಿಟರ್ನಾದ್ಯಂತ ವೋಲ್ಟೇಜ್ ಆಗಿದೆ ಪ್ಲಸ್ i ಯಾವುದೇ ಸಮಯ t ಯಲ್ಲಿ ಪ್ರಚೋದಕದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ i ಎಂದು ನಾವು ಊಹಿಸುತ್ತೇವೆ ಪ್ಲಸ್ ಕೆಪಾಸಿಟರ್ ವಿದ್ಯುತ್ ಪ್ರವಾಹ ಕೆಪಾಸಿಟರ್ ವಿದ್ಯುತ್ ಪ್ರವಾಹವನ್ನು C dv ಬೈ dt ಎಂದು ನೀಡಬಹುದು ಮತ್ತು ಈ 3 ವಿದ್ಯುತ್ ಪ್ರವಾಹಗಳ ಮೊತ್ತವು ಮೂಲ ವಿದ್ಯುತ್ ಪ್ರವಾಹ Is ಮೌಲ್ಯಕ್ಕೆ ಸಮಾನವಾಗಿರುತ್ತದೆ ಈಗ ಎಂದು ನಮಗೆ ತಿಳಿದಿದೆ ನಾವು ಈ ಸಮೀಕರಣದಲ್ಲಿ v ಯ ಮೌಲ್ಯವನ್ನು ಹಾಕುತ್ತೇವೆ ಮತ್ತು ನಾವು ಮರುಹೊಂದಿಸಿದಾಗ ನೀವು ಅಂತಿಮ ಸಮೀಕರಣವನ್ನು ಎಂದು ಪಡೆಯುತ್ತೀರಿ ಆದ್ದರಿಂದ ಇದನ್ನೇ ನೀವು ಸರ್ಕ್ಯೂಟ್ನ ಸಮಾನಾಂತರ ಸಂಯೋಜನೆಯಿಂದ ಪಡೆಯುತ್ತೀರಿ ಈಗ ಸಂಪೂರ್ಣ ಪರಿಹಾರವು ನೈಸರ್ಗಿಕ ಪ್ರತಿಕ್ರಿಯೆ ಮತ್ತು ಬಲವಂತದ ಪ್ರತಿಕ್ರಿಯೆಯನ್ನು ಒಳಗೊಂಡಿರುತ್ತದೆ ಆದ್ದರಿಂದ ನೀವು ಒಟ್ಟು ವಿದ್ಯುತ್ ಪ್ರವಾಹ i ಅನ್ನು ವಿದ್ಯುತ್ ಪ್ರವಾಹದ ಬಲವಂತದ ಪ್ರತಿಕ್ರಿಯೆ ಮತ್ತು ನೈಸರ್ಗಿಕ ಪ್ರತಿಕ್ರಿಯೆ ಹೊರತುಪಡಿಸಿ ಏನೂ ಅಲ್ಲ ಎಂದು ಬರೆಯಬಹುದು ಈಗ ವಿದ್ಯುತ್ ಪ್ರವಾಹದ ನೈಸರ್ಗಿಕ ಪ್ರತಿಕ್ರಿಯೆಯು ನಾವು ಮೂಲ ಮುಕ್ತ ಸಮಾನಾಂತರ ಆರ್ಎಲ್ಸಿ ಸರ್ಕ್ಯೂಟ್ ಅನ್ನು ಚರ್ಚಿಸುವಾಗ ಹಿಂದಿನ ವಿಭಾಗದಲ್ಲಿ ಪಡೆದಂತೆಯೇ ಆಗಿರುತ್ತದೆ ಆದ್ದರಿಂದ ನಾವು ಆ ಸಮೀಕರಣಗಳನ್ನು ಬರೆಯಬಹುದು ಆದ್ದರಿಂದ ನಮಗೆ ಏನು ಸಿಕ್ಕಿತು ಓವರ್ ಡ್ಯಾಂಪ್ಡ್ ಸಂದರ್ಭದಲ್ಲಿ ಆ ನೈಸರ್ಗಿಕ ಪ್ರತಿಕ್ರಿಯೆಯು ಆಗಿರುತ್ತದೆ ಅಲ್ಲಿ ಮತ್ತು ಗವರ್ನಿಂಗ್ ಸಮೀಕರಣದ ಗುಣಲಕ್ಷಣಗಳ ವರ್ಗಗಳಾಗಿವೆ ಮತ್ತು ಕ್ರಿಟಿಕಲಿ ಡ್ಯಾಂಪ್ಡ್ ಸಂದರ್ಭದಲ್ಲಿ ನೈಸರ್ಗಿಕ ಪ್ರತಿಕ್ರಿಯೆಯು ಆಗಿದೆ α ವು ಡ್ಯಾಂಪಿಂಗ್ ಗುಣಾಂಕ ಮತ್ತು ಅಂಡರ್ ಡ್ಯಾಂಪ್ಡ್ ಸಂದರ್ಭದಲ್ಲಿ ನಮಗೆ ದೊರಕಿದೆ ಅಲ್ಲಿ ಡ್ಯಾಂಪಿಂಗ್ ಆವರ್ತನವಾಗಿದೆ ಸರ್ಕ್ಯೂಟ್ನ ಮೂಲ ಮುಕ್ತ ಪ್ರತಿಕ್ರಿಯೆ ಅಂದರೆ ನೈಸರ್ಗಿಕ ಪ್ರತಿಕ್ರಿಯೆಯ ಬಗ್ಗೆ ನಾವು ಚರ್ಚಿಸಿದಾಗ ಈ 3 ನಮಗೆ ಸಿಕ್ಕಿದೆ ಈಗ ಬಲವಂತದ ಪ್ರತಿಕ್ರಿಯೆಯು ಸ್ಥಿರ ಸ್ಥಿತಿ ಅಥವಾ i ನ ಅಂತಿಮ ಮೌಲ್ಯವಾಗಿದೆ ಆದ್ದರಿಂದ ನೀವು ಸರ್ಕ್ಯೂಟ್ ಅನ್ನು ನೋಡಿದರೆ ಸ್ವಿಚ್ ಬಹಳ ಸಮಯದವರೆಗೆ ತೆರೆದಾಗ ಈ ಇಂಡಕ್ಟರ್ ಶಾರ್ಟ್ ಸರ್ಕ್ಯೂಟ್ ಆಗಿರುತ್ತದೆ ಆದ್ದರಿಂದ ಸಂಪೂರ್ಣ ಪ್ರವಾಹ Is ವು ಇಂಡಕ್ಟರ್ ಮೂಲಕ ಹರಿಯುತ್ತದೆ ಮತ್ತು ಇಂಡಕ್ಟರ್ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಅಂತಿಮ ಮೌಲ್ಯವು ಮೂಲ ಪ್ರವಾಹ Is ಆಗಿದೆ ಎಂದು ನೀವು ಹೇಳಬಹುದು ಆದ್ದರಿಂದ ನೀವು if ಬದಲಿಗೆ Is ಮೌಲ್ಯವನ್ನು ಸೇರಿಸುತ್ತೀರಿ ಅದು ಬಲದ ಪ್ರತಿಕ್ರಿಯೆಯಾಗಿದೆ ಆದ್ದರಿಂದ ನೀವು ವಿದ್ಯುತ್ ಪ್ರವಾಹದ ಒಟ್ಟು ಮೌಲ್ಯವನ್ನು ಪಡೆಯುತ್ತೀರಿ ಅದು Is ಪ್ಲಸ್ ಓವರ್ ಡ್ಯಾಂಪ್ಡ್ ಸಂದರ್ಭದಲ್ಲಿ ಸರ್ಕ್ಯೂಟ್ನ ನೈಸರ್ಗಿಕ ಪ್ರತಿಕ್ರಿಯೆ ಮತ್ತೆ Is ಪ್ಲಸ್ ಮೂಲ ಲಭ್ಯವಿಲ್ಲದಿದ್ದಾಗ ಸರ್ಕ್ಯೂಟ್ನ ಕ್ರಿಟಿಕಲಿ ಡ್ಯಾಂಪ್ಡ್ ಪ್ರತಿಕ್ರಿಯೆ ಮತ್ತು ಪ್ಲಸ್ ಅಂಡರ್ ಡ್ಯಾಂಪ್ಡ್ ಸಂದರ್ಭದಲ್ಲಿ ನಾವು Is ಪ್ಲಸ್ ಅಂಡರ್ ಡ್ಯಾಂಪ್ಡ್ ಸರ್ಕ್ಯೂಟ್ ನ ನೈಸರ್ಗಿಕ ಪ್ರತಿಕ್ರಿಯೆಯನ್ನು ಪಡೆಯುತ್ತೇವೆ ಆದ್ದರಿಂದ ನಿಮ್ಮ ಡ್ಯಾಂಪಿಂಗ್ ಗುಣಾಂಕಗಳು ಮತ್ತು ಸರ್ಕ್ಯೂಟ್ನ ನೈಸರ್ಗಿಕ ಆವರ್ತನಕ್ಕೆ ಸಂಬಂಧಿಸಿದಂತೆ ವಿವಿಧ ಪರಿಸ್ಥಿತಿಗಳ ಆಧಾರದ ಮೇಲೆ ಈ 3 ಅನ್ನು ಪಡೆಯುತ್ತೇವೆ ಆದ್ದರಿಂದ ಅದು α ಮತ್ತು ಆಗಿದೆ ಆದ್ದರಿಂದ ವಿವಿಧ ಸ್ಥಿತಿಯಲ್ಲಿ ನೀವು ವಿದ್ಯುತ್ ಪ್ರವಾಹಕ್ಕಾಗಿ ಈ 3 ಮೌಲ್ಯಗಳನ್ನು ಪಡೆಯುತ್ತೀರಿ ಓವರ್ ಡ್ಯಾಂಪ್ಡ್ ಸಂದರ್ಭದಲ್ಲಿ ಆಗಿರುತ್ತದೆ ಕ್ರಿಟಿಕಲಿ ಡ್ಯಾಂಪ್ಡ್ ಸಂದರ್ಭದಲ್ಲಿ ಮತ್ತು ಅಂಡರ್ ಡ್ಯಾಂಪ್ಡ್ ಸಂದರ್ಭದಲ್ಲಿ ಆಗಿರುತ್ತದೆ ಆದ್ದರಿಂದ ಈಗ ಈ ಸಮೀಕರಣಗಳ ಗುಂಪಿನಲ್ಲಿ A1 ಮತ್ತು A2 ಎರಡು ಅಜ್ಞಾತ ವಿಷಯಗಳು ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ನಾವು ಹೇಗೆ ಕಂಡುಹಿಡಿಯಬಹುದು A1 ಮತ್ತು A2 ಮೌಲ್ಯವನ್ನು ಕಂಡುಹಿಡಿಯಲು ಇಂಡಕ್ಟರ್ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಮತ್ತು ಕೆಪಾಸಿಟರ್ನಾದ್ಯಂತದ ವೋಲ್ಟೇಜ್ನ ಆರಂಭಿಕ ಮೌಲ್ಯಗಳನ್ನು ನಾವು ಮತ್ತೆ ಬಳಸಬಹುದು ಈಗ ನಾವು ಹೇಗೆ ಮಾಡಬಹುದು ನಾವು 1 ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಆದ್ದರಿಂದ ವಿಷಯಗಳು ಹೆಚ್ಚು ಸ್ಪಷ್ಟವಾಗುತ್ತವೆ ಇಲ್ಲಿ ನೀವು ಸರ್ಕ್ಯೂಟ್ ಅನ್ನು ನೋಡಿದರೆ 4 ಆಂಪಿಯರ್ ಕರೆಂಟ್ ಮೂಲವು ಇಂಡಕ್ಟರ್ನಾದ್ಯಂತ ಸಂಪರ್ಕ ಹೊಂದಿದೆ ಆದ್ದರಿಂದ t ಸೊನ್ನೆಗಿಂತ ಕಡಿಮೆ ಇರುವ ಸಮಯದಲ್ಲಿ ಸ್ವಿಚ್ಅನ್ನು ತೆರೆದಾಗ ವಿದ್ಯುತ್ ಪ್ರವಾಹವು ಇಂಡಕ್ಟರ್ ಮೂಲಕ ಮಾತ್ರ ಹರಿಯುತ್ತದೆ ಆದ್ದರಿಂದ t ಸೊನ್ನೆಗಿಂತ ಕಡಿಮೆ ಇರುವ ಸಮಯದಲ್ಲಿ ಸರ್ಕ್ಯೂಟ್ ಅನ್ನು 2 ಭಾಗಗಳಾಗಿ ವಿಂಗಡಿಸಲಾಗಿದೆ ಎಂದು ನೀವು ಹೇಳಬಹುದು ಒಂದು ಭಾಗವೆಂದರೆ ವಿದ್ಯುತ್ ಪ್ರವಾಹದ ಮೂಲ ಲಭ್ಯವಿರುವ ಸ್ಥಳ ಎರಡನೇ ಭಾಗದಲ್ಲಿ ವೋಲ್ಟೇಜ್ ಮೂಲವು ಲಭ್ಯವಿದೆ ಆದ್ದರಿಂದ t ಸೊನ್ನೆಗಿಂತ ಕಡಿಮೆ ಇರುವ ಸಮಯದಲ್ಲಿ ಸ್ವಿಚ್ಅನ್ನು ತೆರೆದಾಗ ವಿದ್ಯುತ್ ಪ್ರವಾಹವು 20 ಹೆನ್ರಿ ಇಂಡಕ್ಟರ್ ಮೂಲಕ ಹರಿಯುತ್ತದೆ ಇದರರ್ಥ ಸಮಯ ಸೊನ್ನೆಗೆ ಸಮನಾಗಿರುವಾಗ ನೀವು ವಿದ್ಯುತ್ ಪ್ರವಾಹ i 4 ಆಂಪಿಯರ್ ಆಗಿದೆ ಎಂದು ಹೇಳಬಹುದು ಇದನ್ನು ನೀವು ಸರ್ಕ್ಯೂಟ್ನಿಂದ ಸುಲಭವಾಗಿ ಪಡೆಯಬಹುದು ಸರ್ಕ್ಯೂಟ್ನ ಎರಡನೇ ಭಾಗಕ್ಕೆ ಸಂಪರ್ಕ ಹೊಂದಿದ ವೋಲ್ಟೇಜ್ವು ವೋಲ್ಟ್ ಎಂದು ಈಗ ನೀವು ನೋಡುತ್ತೀರಿ ಇದರರ್ಥ t ಸೊನ್ನೆಗಿಂತ ಕಡಿಮೆ ಇರುವ ಸಮಯದಲ್ಲಿ ವೋಲ್ಟೇಜ್ ಮೌಲ್ಯವು 30 ವೋಲ್ಟ್ ಆಗಿದೆ t ಸೊನ್ನೆಗಿಂತ ಹೆಚ್ಚಿರುವ ಸಮಯದಲ್ಲಿ ಈ ಮೌಲ್ಯವು ಸೊನ್ನೆ ವೋಲ್ಟ್ ಆಗಿ ಮಾರ್ಪಟ್ಟಿದೆ ಅಂದರೆ ಸ್ವಿಚ್ ಮುಚ್ಚಿದಾಗ ಈ ವೋಲ್ಟೇಜ್ ಮೂಲವು ಶಾರ್ಟ್ ಸರ್ಕ್ಯೂಟ್ ಆಗಿದೆ ಆದ್ದರಿಂದ ಇದು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಸಂಗತಿಯಾಗಿದೆ ಏಕೆಂದರೆ ಇಲ್ಲಿ ಯುನಿಟ್ ಸ್ಟೆಪ್ ಫಂಕ್ಷನ್ ಆಗಿದೆ ಅಂದರೆ ಯುನಿಟ್ ಸ್ಟೆಪ್ ಫಂಕ್ಷನ್ನ ಮೌಲ್ಯವು ಈ ರೀತಿಯಾಗಿರುತ್ತದೆ t ಸೊನ್ನೆಗಿಂತ ಕಡಿಮೆ ಇರುವ ಸಮಯದಲ್ಲಿ ನೀವು ಮೌಲ್ಯವನ್ನು ಹೊಂದಿರುತ್ತೀರಿ ಆದರೆ ಯಾವಾಗ t ಸೊನ್ನೆಗಿಂತ ಹೆಚ್ಚಿರುತ್ತದೆಯೋ ಆಗ ಅದು ಸೊನ್ನೆಯಾಗಿರುತ್ತದೆ ಆದ್ದರಿಂದ ಈ 2 ಸಂಗತಿಗಳೊಂದಿಗೆ ನಾವು ಸರ್ಕ್ಯೂಟ್ ಅನ್ನು ಪರಿಹರಿಸಲು ಮುಂದುವರಿಯೋಣ t ಸೊನ್ನೆಗಿಂತ ಕಡಿಮೆ ಇರುವಾಗ ಈ ಸ್ವಿಚ್ ತೆರೆದಿರುತ್ತದೆ ಆದ್ದರಿಂದ ಇಂಡಕ್ಟರ್ ಮೂಲಕ ಹರಿಯುವ ಆರಂಭಿಕ ಪ್ರವಾಹವು 4 ಆಂಪಿಯರ್ ಎಂದು ನಾವು ಕಂಡುಕೊಂಡಿದ್ದೇವೆ ಈಗ t ಸೊನ್ನೆಗಿಂತ ಕಡಿಮೆ ಇರುವಾಗ 30 ಕ್ಕೆ ಸಮಾನವಾಗಿರುತ್ತದೆ ಮತ್ತು t ಸೊನ್ನೆಗಿಂತ ಹೆಚ್ಚಿದಾಗ ಸೊನ್ನೆ ಆಗಿರುತ್ತದೆ ಆದ್ದರಿಂದ ವೋಲ್ಟೇಜ್ ಮೂಲವನ್ನು t ಸೊನ್ನೆಗಿಂತ ಕಡಿಮೆ ಇರುವಾಗ ಮಾತ್ರ ಸರ್ಕ್ಯೂಟ್ಗೆ ಅನ್ವಯಿಸಲಾಗುತ್ತದೆ ಈಗ t ಸೊನ್ನೆ ಮೈನಸ್ಗೆ ಸಮನಾಗಿರುವಾಗ ಅಂದರೆ ಸ್ವಿಚ್ಅನ್ನು ಮುಚ್ಚುವ ಸ್ವಲ್ಪ ಮುಂಚೆ ಕೆಪಾಸಿಟರ್ ಓಪನ್ ಸರ್ಕ್ಯೂಟ್ನಂತೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಅದರ ಉದ್ದಕ್ಕೂ ವೋಲ್ಟೇಜ್ ಅದರೊಂದಿಗೆ ಸಮಾನಾಂತರವಾಗಿ ಸಂಪರ್ಕಗೊಂಡಿರುವ 20 ಓಮ್ ರೆಸಿಸ್ಟರ್ನಾದ್ಯಂತದ ವೋಲ್ಟೇಜ್ನಂತೆಯೇ ಇರುತ್ತದೆ ಆದ್ದರಿಂದ ನೀವು ಸರ್ಕ್ಯೂಟ್ನ ಈ ವಿಭಾಗವನ್ನು ನೋಡಿದರೆ ಸ್ವಿಚ್ ಬಹಳ ಸಮಯದವರೆಗೆ ತೆರೆದಿರುವುದರಿಂದ ಕೆಪಾಸಿಟರ್ ಓಪನ್ ಸರ್ಕ್ಯೂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಕೆಪಾಸಿಟರ್ನಾದ್ಯಂತ ವೋಲ್ಟೇಜ್ 20 ಓಮ್ ಪ್ರತಿರೋಧದಾದ್ಯಂತ ವೋಲ್ಟೇಜ್ನಂತೆಯೇ ಇರುತ್ತದೆ ಈಗ t ಸೊನ್ನೆಗಿಂತ ಕಡಿಮೆ ಇರುವ ಸಮಯದಲ್ಲಿ ವೋಲ್ಟೇಜ್ ಮೂಲದ ಮೌಲ್ಯವು 30 ವೋಲ್ಟ್ ಮತ್ತು ಈ 2 ಸರಣಿಯಲ್ಲಿವೆ ಏಕೆಂದರೆ ವಿದ್ಯುತ್ ಪ್ರವಾಹವು ಈ ದಿಕ್ಕಿನಲ್ಲಿ ಹರಿಯುತ್ತದೆ ಆದ್ದರಿಂದ ಕೆಪಾಸಿಟರ್ಗೆ ಸಮಾನಾಂತರವಾಗಿರುವ 20 ಓಮ್ ರೆಸಿಸ್ಟರ್ನಾದ್ಯಂತ ವೋಲ್ಟೇಜ್ನ ಮೌಲ್ಯ ಏನು ನೀವು ಕೇವಲ ವೋಲ್ಟೇಜ್ ವಿಭಾಗವನ್ನು ಬಳಸಬಹುದು ಮತ್ತು t ಸೊನ್ನೆಗೆ ಸಮನಾಗಿರುವ ಸಮಯದಲ್ಲಿ ಈ ವೋಲ್ಟೇಜ್ನ ಮೌಲ್ಯವು 15 ವೋಲ್ಟ್ ಆಗಿರುತ್ತದೆ ಎಂದು ನಿಮಗೆ ತಿಳಿಯುತ್ತದೆ ಸ್ವಿಚ್ಅನ್ನು ಮುಚ್ಚಿದಾಗ ಇದು ಕೆಪಾಸಿಟರ್ನಾದ್ಯಂತ ನಮ್ಮ ಆರಂಭಿಕ ವೋಲ್ಟೇಜ್ ಆಗಿದೆ ಆದ್ದರಿಂದ ನಾವು 2 ಆರಂಭಿಕ ಸ್ಥಿತಿಗಳ ವಿದ್ಯುತ್ ಪ್ರವಾಹವನ್ನು ಪಡೆದುಕೊಂಡಿದ್ದೇವೆ ಅದು t ಸೊನ್ನೆಗೆ ಸಮನಾಗಿರುವ ಸಮಯದಲ್ಲಿ ಇಂಡಕ್ಟರ್ ಮೂಲಕ ಹರಿಯುತ್ತದೆ ಮತ್ತು t ಸಮಯದಲ್ಲಿ ಕೆಪಾಸಿಟರ್ನಾದ್ಯಂತ ವೋಲ್ಟೇಜ್ ಸೊನ್ನೆಗೆ ಸಮಾನವಾಗಿರುತ್ತದೆ ಈಗ t ಸೊನ್ನೆಗಿಂತ ಹೆಚ್ಚಿದ್ದ ಸಮಯದಲ್ಲಿ ಏನಾಗುತ್ತದೆ ಸ್ವಿಚ್ಅನ್ನು ಈಗ ಮುಚ್ಚಲಾಗಿದೆ ಮತ್ತು ವಿದ್ಯುತ್ ಪ್ರವಾಹದ ಮೂಲದೊಂದಿಗೆ ನಾವು ಸಮಾನಾಂತರ ಆರ್ಎಲ್ಸಿ ಸರ್ಕ್ಯೂಟ್ ಅನ್ನು ಹೊಂದಿದ್ದೇವೆ ಈಗ ವೋಲ್ಟೇಜ್ ಮೂಲವು ಆಫ್ ಆಗಿದೆ ಏಕೆಂದರೆ t ಸೊನ್ನೆಗಿಂತ ಹೆಚ್ಚಿನ ಸಮಯಕ್ಕೆ ಇದು ಸೊನ್ನೆ ಆಗಿರುತ್ತದೆ ಆದ್ದರಿಂದ ಇದು ಶಾರ್ಟ್ ಸರ್ಕ್ಯೂಟ್ ಆಗಿರುತ್ತದೆ ಎಂದರ್ಥ ಆದ್ದರಿಂದ ಈಗ 20 ಓಮ್ ಮತ್ತು ಈ 20 ಓಮ್ ಎರಡೂ ಸಮಾನಾಂತರವಾಗಿರುತ್ತವೆ ಆದ್ದರಿಂದ ನಾವು ಏನು ಹೇಳಬಹುದು ಎಂದರೆ ಸರ್ಕ್ಯೂಟ್ನಾದ್ಯಂತ ಇರುವ ಪರಿಣಾಮಕಾರಿ R ಮೌಲ್ಯವು 10 ಓಮ್ ಆಗಿರುತ್ತದೆ ಏಕೆಂದರೆ 20 ಓಮ್ ಮತ್ತು 20 ಓಮ್ ಈಗ ಸಮಾನಾಂತರವಾಗಿರುತ್ತವೆ ಇದು ಶಾರ್ಟ್ ಸರ್ಕ್ಯೂಟ್ ಆಗಿರುತ್ತದೆ ಆದ್ದರಿಂದ ಈಗ ನಾವು ಸಮಾನಾಂತರ ಆರ್ಎಲ್ಸಿ ಸರ್ಕ್ಯೂಟ್ಗಳ ಸ್ಥಿತಿಯನ್ನು ಹೊಂದಿದ್ದೇವೆ ಆದ್ದರಿಂದ ನಮ್ಮಲ್ಲಿ ಇಂಡಕ್ಟರ್ ಇದೆ ನಮ್ಮಲ್ಲಿ ಕೆಪಾಸಿಟರ್ ಇದೆ ಮತ್ತು ನಾವು 10 ಓಮ್ನ ಮತ್ತೊಂದು ಸಮಾನ ಪ್ರತಿರೋಧವನ್ನು ಹೊಂದಿದ್ದೇವೆ ಅದು ಮತ್ತೆ ಸಮಾನಾಂತರವಾಗಿರುತ್ತದೆ ಆದ್ದರಿಂದ ನಾವು ಈಗ ಏನು ಮಾಡಬಹುದು ಸಮಾನಾಂತರ ಆರ್ಎಲ್ಸಿ ಸರ್ಕ್ಯೂಟ್ನ ಸಂದರ್ಭದಲ್ಲಿ ನಮಗೆ ದೊರೆತ ಸಮೀಕರಣಗಳನ್ನು ನಾವು ಅನ್ವಯಿಸಬಹುದು ಆದ್ದರಿಂದ ವಿಶಿಷ್ಟ ವರ್ಗಗಳನ್ನು ನಾವು ಈ ಹಿಂದೆ ಲೆಕ್ಕ ಹಾಕಿದ ಮೌಲ್ಯಗಳ ಸಹಾಯದಿಂದ ಸರಳವಾಗಿ ನಿರ್ಧರಿಸಬಹುದು ಆದ್ದರಿಂದ α ಹೊರತುಪಡಿಸಿ ಏನೂ ಅಲ್ಲ ಆದ್ದರಿಂದ ನೀವು R ಮತ್ತು C ಮೌಲ್ಯವನ್ನು ಹಾಕಿದರೆ R 10 C 8 ಮಿಲಿ ಫರಾಡ್ಆಗಿದೆ ಆದ್ದರಿಂದ ಅದು 8 ಇಂಟು 10 ಟು ದ ಪವರ್ 3 ಆಗಿ ಪರಿಣಮಿಸುತ್ತದೆ ಮತ್ತು ನಾವು α ನ ಮೌಲ್ಯವನ್ನು 6 25 ಎಂದು ಪಡೆಯುತ್ತೇವೆ ಅಂತೆಯೇ ಮತ್ತು ನೀವು ಅದನ್ನು 2 5 ಎಂದು ಪಡೆಯುತ್ತೀರಿ ಇಲ್ಲಿ ಅಂದರೆ ಇದು ಓವರ್ಡ್ಯಾಂಪ್ಡ್ ಸರ್ಕ್ಯೂಟ್ನ ಒಂದು ಸಂದರ್ಭ ಎಂದು ನೀವು ನೋಡುತ್ತೀರಿ ನಾವು ವರ್ಗಗಳ ಮೌಲ್ಯವನ್ನು ಅಂದರೆ ಅನ್ನು ಹೇಳಬಹುದು ಮತ್ತು ನಾವು 2 ವಿಶಿಷ್ಟ ವರ್ಗಗಳನ್ನು ಪಡೆಯುತ್ತೇವೆ ನಾವು ವಿದ್ಯುತ್ ಪ್ರವಾಹ ನ ಮೌಲ್ಯವನ್ನು ಬರೆಯಬಹುದು ಅದು ಬಲದ ಪ್ರತಿಕ್ರಿಯೆ ಗೆ ಸಮನಾಗಿರುತ್ತದೆ ಮತ್ತು ಇಲ್ಲಿ ಯು ಆಗಿದೆ ಅದನ್ನು ನಾವು ಸಮಾನಾಂತರ ಆರ್ಎಲ್ಸಿ ಸರ್ಕ್ಯೂಟ್ನ ಸಂದರ್ಭದಲ್ಲಿ ಲೆಕ್ಕ ಹಾಕುತ್ತೇವೆ ಪ್ಲಸ್ ನೈಸರ್ಗಿಕ ಪ್ರತಿಕ್ರಿಯೆಯು ಆಗಿದೆ ಇಲ್ಲಿ 4 ಕ್ಕೆ ಸಮನಾಗಿರುತ್ತದೆ ಇದು ನಾವು ರೇಖಾಚಿತ್ರದಿಂದ ಕಾಣಬಹುದು ಸ್ವಿಚ್ ಅನ್ನು ಬಹಳ ಸಮಯದವರೆಗೆ ಮುಚ್ಚಿದಾಗ ಕೆಪಾಸಿಟರ್ ಓಪನ್ ಸರ್ಕ್ಯೂಟ್ನಂತೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಇಡೀ ವಿದ್ಯುತ್ ಪ್ರವಾಹವು 20 ಹೆನ್ರಿ ಇಂಡಕ್ಟರ್ ಮೂಲಕ ಹರಿಯುತ್ತದೆ ಆದ್ದರಿಂದ ಇದರರ್ಥ ಸರ್ಕ್ಯೂಟ್ನಲ್ಲಿ 4 ಆಂಪಿಯರ್ ಆಗಿದೆ ಆದ್ದರಿಂದ 4 ಆಂಪಿಯರ್ಗೆ ಸಮಾನವಾಗಿರುತ್ತದೆ ಎಂದು ನಮಗೆ ಸಿಕ್ಕಿತು ಈಗ ನೀವು ಮೇಲಿನ ಸಮೀಕರಣದಲ್ಲಿ t ಯ ಮೌಲ್ಯವು ಸೊನ್ನೆಗೆ ಸಮನಾಗಿರುತ್ತದೆ ಎಂದು ಹಾಕಿದರೆ t ಸೊನ್ನೆಗೆ ಸಮನಾಗಿರುವ ಸಮಯದಲ್ಲಿ i 4 ಆಂಪಿಯರ್ ಆಗಿದೆ ಎಂದು ನಿಮಗೆ ತಿಳಿದಿದೆ ಅದು ನೀವು ಈಗಾಗಲೇ ಲೆಕ್ಕ ಹಾಕಿದ್ದೀರಿ ಆದ್ದರಿಂದ ನೀವು ಅನ್ನು ಪಡೆಯುತ್ತೀರಿ ಈಗ ನೀವು ಮೇಲಿನ ಸಮೀಕರಣ ಯ ಉತ್ಪನ್ನವನ್ನು ತೆಗೆದುಕೊಂಡರೆ ನೀವು t ಸೊನ್ನೆಗೆ ಸಮನಾಗಿರುವ ಸಮಯದಲ್ಲಿ ಅಭಿವ್ಯಕ್ತಿಯನ್ನು ಪಡೆಯುತ್ತೀರಿ ಈಗ ಕೆಪಾಸಿಟರ್ನಾದ್ಯಂತ ಇರುವ ವೋಲ್ಟೇಜ್ ಥಟ್ಟನೆ ಬದಲಾಗುವುದಿಲ್ಲ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಅದು 15 ವೋಲ್ಟ್ ಆಗಿ ಉಳಿಯುತ್ತದೆ ಮತ್ತು ಕೆಪಾಸಿಟರ್ ಇಂಡಕ್ಟರ್ಗೆ ಸಮಾನಾಂತರವಾಗಿರುವುದರಿಂದ ಅದೇ ವೋಲ್ಟೇಜ್ ಅನ್ನು ಇಂಡಕ್ಟರ್ನಾದ್ಯಂತ ಅನ್ವಯಿಸಲಾಗುತ್ತದೆ ಆದ್ದರಿಂದ ನೀವು ಇಂಡಕ್ಟರ್ನಾದ್ಯಂತದ ವೋಲ್ಟೇಜ್ ಅನ್ನು ಎಂದು ಬರೆಯಬಹುದು ಈಗ ನೀವು ಈ ಸಮೀಕರಣದಲ್ಲಿ ಮೌಲ್ಯವನ್ನು ಇರಿಸಿದ್ದೀರಿ ಆದ್ದರಿಂದ ನೀವು A2 ಮೌಲ್ಯವನ್ನು ಪಡೆಯುತ್ತೀರಿ ನಾವು ಸಮಯ t ಯ ಮೌಲ್ಯವನ್ನು ಸೊನ್ನೆ ಎಂದು ಲೆಕ್ಕ ಹಾಕಿದ ಅಭಿವ್ಯಕ್ತಿಯನ್ನು ನೀವು ಬಳಸಬಹುದು ಮತ್ತು ನಾವು A1 ಸಮೀಕರಣವನ್ನು ಪ್ಲಸ್ A1 ಮತ್ತು A2 ನಡುವಿನ ಸಂಬಂಧವನ್ನು ಕಂಡುಹಿಡಿಯುತ್ತಿದ್ದೇವೆ ಯಾವಾಗ t ಸೊನ್ನೆಗೆ ಸಮನಾಗಿರುತ್ತದೆಯೋ i 4 ಆಂಪಿಯರ್ ಆಗಿರುತ್ತದೆ ಈಗ ನಾವು 2 ಸಮೀಕರಣಗಳನ್ನು ಪಡೆದುಕೊಂಡಿದ್ದೇವೆ ಮತ್ತು ನಾವು ಅದನ್ನು ಪರಿಹರಿಸಬಹುದು ಮತ್ತು ನಾವು A2 ಮೌಲ್ಯವನ್ನು ಪಡೆಯಬಹುದು ಮತ್ತು ಅದೇ ರೀತಿ ನಾವು A1 ಮೌಲ್ಯವನ್ನು ಪಡೆಯಬಹುದು ಆದ್ದರಿಂದ ಈಗ ನಾವು A1 ಮತ್ತು A2 ಅನ್ನು ಹೊಂದಿದ್ದೇವೆ ವಿದ್ಯುತ್ ಪ್ರವಾಹ i ನ ಮೌಲ್ಯವು 4 ಪ್ಲಸ್ ಹೊರತುಪಡಿಸಿ ಏನೂ ಅಲ್ಲ ಎಂದು ನಾವು ಹೇಳಬಹುದು ನೀವು ಅಭಿವ್ಯಕ್ತಿಗಳ ಮೌಲ್ಯವನ್ನು ಘಟಕಗಳ ಮೌಲ್ಯವನ್ನು ಹಾಕಬಹುದು ಆದ್ದರಿಂದ ನೀವು ಈ ನಿರ್ದಿಷ್ಟ ಸಮೀಕರಣವನ್ನು ಪಡೆಯುತ್ತೀರಿ ಆದ್ದರಿಂದ ಇದು t ವಿಷಯದಲ್ಲಿ ವಿದ್ಯುತ್ ಪ್ರವಾಹದ ಅಂತಿಮ ಅಭಿವ್ಯಕ್ತಿಯಾಗಿದೆ ಆದ್ದರಿಂದ ನೀವು ಸಮಾನಾಂತರ ಆರ್ಎಲ್ಸಿ ಸರ್ಕ್ಯೂಟ್ ಹೊಂದಿರುವಾಗ ಇದರೊಂದಿಗೆ ನೀವು A1 ಮತ್ತು A2 ಮೌಲ್ಯವನ್ನು ಲೆಕ್ಕ ಹಾಕಬಹುದು ಆದ್ದರಿಂದ ಇದರೊಂದಿಗೆ ನಾವು ನಮ್ಮ ಇಂದಿನ ಉಪನ್ಯಾಸವನ್ನು ಕೊನೆಗೊಳಿಸಬಹುದು ಆದ್ದರಿಂದ ಈ ಉಪನ್ಯಾಸದಲ್ಲಿ ನಾವು ಸರಣಿ ಆರ್ಎಲ್ಸಿ ಸರ್ಕ್ಯೂಟ್ ಮತ್ತು ಸಮಾನಾಂತರ ಆರ್ಎಲ್ಸಿ ಸರ್ಕ್ಯೂಟ್ನ ಹಂತದ ಪ್ರತಿಕ್ರಿಯೆಯನ್ನು ಚರ್ಚಿಸಿದ್ದೇವೆ ಮತ್ತು ಈಗ ನಾವು ಈ ಮೊದಲ ಕ್ರಮದ ಎರಡನೇ ಕ್ರಮದ ಸಮೀಕರಣಗಳನ್ನು ಹೆಚ್ಚು ಸುಲಭ ಸ್ವರೂಪದಲ್ಲಿ ಪರಿಹರಿಸಲು ಮುಂದುವರಿಯುತ್ತೇವೆ ಏಕೆಂದರೆ ಈ ರೀತಿಯ ಸಮೀಕರಣಗಳಲ್ಲಿ ನಾವು ಚರ್ಚಿಸಿದ್ದು ಮೊದಲ ಆದೇಶ ಮತ್ತು ಎರಡನೇ ಆದೇಶದ ಡಿಫರೆಂಶಿಯಲ್ ಸಮೀಕರಣಗಳನ್ನು ಆಧರಿಸಿದೆ ಕೆಲವೊಮ್ಮೆ ಪರಿಹರಿಸಲು ಕಷ್ಟವಾಗುತ್ತದೆ ಆದ್ದರಿಂದ ನಾವು ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಎಂಬ ಮತ್ತೊಂದು ತಂತ್ರವನ್ನು ಬಳಸುತ್ತೇವೆ ಮತ್ತು ನಾವು ಮೊದಲು ಲ್ಯಾಪ್ಲೇಸ್ ರೂಪಾಂತರವನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ ಮತ್ತು ನಂತರ ನಾವು ಈ ಮೊದಲ ಆದೇಶ ಮತ್ತು ಎರಡನೇ ಆದೇಶದ ಸಮೀಕರಣಗಳನ್ನು ಮತ್ತು ಮೊದಲ ಕ್ರಮ ಮತ್ತು ಎರಡನೇ ಕ್ರಮದ ಸರ್ಕ್ಯೂಟ್ಗಳನ್ನು ಪರಿಹರಿಸಲು ತಂತ್ರವನ್ನು ಅನ್ವಯಿಸುತ್ತೇವೆ